ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ನಮ್ಮ ಎನ್ಪಿಟಿಇಎಲ್ ಕೋರ್ಸ್ ಪರಿಚಯದ ಮೂರನೇ ವಾರದ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ವಾರ ನಾವು ಒಂದೇ ಪ್ರೋಟೀನ್ ನಲ್ಲಿ ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಎನ್ಕೋಡ್ ಮಾಡಬಹುದು ಎಂಬುದರ ಕುರಿತು ಚರ್ಚಿಸಿದ್ದೇವೆ ಮತ್ತು ಆ ನಿಟ್ಟಿನಲ್ಲಿ ನಾವು ಫೈಬ್ರೊನೆಕ್ಟಿನ್ ಎಂಬ ಇಸಿಎಂ ಪ್ರೋಟೀನ್ ಬಗ್ಗೆ ಚರ್ಚಿಸುತ್ತಿದ್ದೇವೆ ಆದ್ದರಿಂದ ಫೈಬ್ರೊನೆಕ್ಟಿನ್ ಎಫ್ಎನ್ ಒಂದು ಎರಡು ಮೂರು ಎಂಬ ಮೂರು ಮಾಡ್ಯೂಲ್ ಗಳನ್ನು ಹೊಂದಿದೆ ಆದ್ದರಿಂದ ಇದು ಡೈಮರ್ ಪ್ರೋಟೀನ್ ಆಗಿದ್ದು ಅದು ಹೋಮೋಡೈಮರ್ ಆಗಿದೆ ಮತ್ತು ಈ ಪ್ರತಿಯೊಂದು ಮಾಡ್ಯೂಲ್ ಗಳು ಅಂದರೆ ಒಂದು ಎರಡು ಮೂರು ಸ್ವತಂತ್ರವಾಗಿ ಮಡಚಿಕೊಳ್ಳುತ್ತವೆ ಈ ಮಡಿಸುವ ರಚನೆಯೊಳಗೆ ಈ ಎಫ್ಎನ್ ಮೂರು ಮಾಡ್ಯೂಲ್ ನೊಳಗಿನ ವೈಯಕ್ತಿಕ ಡೊಮೇನ್ ಗಳು ಬಲಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂದು ನಾವು ತಿಳಿಯಲು ಬಯಸಿದ್ದೇವೆ ಮತ್ತು ಅದು ನಿರ್ದಿಷ್ಟ ವೈಶಿಷ್ಟ್ಯದೊಂದಿಗೆ ಹೇಗೆ ಪರಸ್ಪರ ಸಂಬಂಧ ಹೊಂದಿದೆ ನೀವು ಥರ್ಮಲ್ ಡಿನ್ಯಾಚುರೇಶನ್ ಮಾಡಿದರೆ ನಿಮಗೆ ತಿಳಿಯುವುದು ಏನೆಂದರೆ ಎಫ್ಎನ್ ಮೂರು ರ ಮೂರನೇ ಡೊಮೇನ್ ಹೆಚ್ಚು ಸ್ಥಿರವಾಗಿದೆ ಮತ್ತು ಇದು ಡಿನ್ಯಾಚರ್ ಆಗಲು ಸುಮಾರು ಒಂದುನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತೆಗೆದುಕೊಳ್ಳುತ್ತದೆ ಎಫ್ಎನ್ ಮೂರರ ಹನ್ನೊಂದನೇ ಡೊಮೇನ್ ಗೆ ಹೋಲಿಸಿದರೆ ಅದು ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಡಿನ್ಯಾಚರ್ ಆಗುತ್ತದೆ ನಿಮ್ಮಲ್ಲಿರುವುದು ವ್ಯಾಪಕವಾದ ತಾಪಮಾನ ಸಂವೇದನೆ ಮತ್ತು ನಾವು ಕೇಳಲು ಬಯಸುವ ಪ್ರಶ್ನೆಯೆಂದರೆ ಬಲದ ಅಡಿಯಲ್ಲಿರುವ ಮಡಿಸುವ ಡೈನಾಮಿಕ್ಸ್ ತಾಪಮಾನದ ಅಡಿಯಲ್ಲಿರುವಂತೆ ವರ್ತಿಸುತ್ತದೆಯೇ ಆ ನಿಟ್ಟಿನಲ್ಲಿ ನಾವು ಎಎಫ್ಎಂ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ನೀವು ಎಎಫ್ಎಂ ಬಳಸಿ ಪ್ರೋಟೀನ್ ತೆರೆದುಕೊಳ್ಳುವ ಅಧ್ಯಯನಗಳನ್ನು ಮಾಡಿದರೆ ಮತ್ತು ಯಾವ ರೀತಿಯ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಹೊಂದಿರುತ್ತೀರಿ ಎಂಬುದನ್ನು ವಿಭಿನ್ನ ಹಂತಗಳಲ್ಲಿ ನಾವು ತೋರಿಸಿದ್ದೇವೆ ಇದು ಪ್ರೋಟೀನ್ ತೆರೆದುಕೊಳ್ಳುವ ಘಟನೆಯ ಸೂಚನೆಯಾಗಿದೆ ಆ ನಿಟ್ಟಿನಲ್ಲಿ ನಾವು ಸಂಕ್ಷಿಪ್ತವಾಗಿ ಕಳೆದ ತರಗತಿಯಲ್ಲಿ ಓದಿರುವುದನ್ನು ಮರುಕಳಿಸಿದರೆ ಒಂದು ತುದಿ ಒಂದು ಪ್ರೋಟೀನ್ ಇದೆ ಮತ್ತು ನೀವು ಅದನ್ನು ಎಳೆಯುವಾಗ ಕೆಲವು ರಾಂಡಮ್ ಹಂತದಲ್ಲಿ ಪ್ರೋಟೀನ್ ನೊಂದಿಗೆ ನಿರ್ದಿಷ್ಟವಾದ ಬಂಧಗಳನ್ನು ರೂಪಿಸಲು ಇಂಡೆಂಟ್ ಮಾಡುತ್ತೀರಿ ಮತ್ತು ನೀವು ಇನ್ನೂ ಮೇಲೆ ಎಳೆಯಲು ಪ್ರಯತ್ನಿಸಿದಾಗ ನೀವು ನಿರ್ದಿಷ್ಟ ವೈಶಿಷ್ಟ್ಯದಲ್ಲಿ ಈ ರೀತಿಯ ಬಲವನ್ನು ಹೊಂದಿರುತ್ತದೆ ಎಂದು ನೋಡುತ್ತೀರಿ ಇದು ನನ್ನ ಜೆಡ್ ಸ್ಥಾನ ಮತ್ತು ಇದು ವಿಚಲನ ಈ ಮಾಡ್ಯೂಲ್ ನಲ್ಲಿನ ಮಡಿಸುವ ಡೈನಾಮಿಕ್ಸ್ ಅಥವಾ ವೈಯಕ್ತಿಕ ಡೊಮೇನ್ ಗಳ ಸ್ಥಿರತೆಯನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುತ್ತೇವೆ ಎಂಬುದು ಈಗ ಪ್ರಶ್ನೆ ಈಗ ನೀವು ಡೊಮೇನ್ ಎ ಹೊಂದಿದ್ದರೆ ನೀವು ಯಾವ ಪ್ರೋಟೀನ್ ರಚನೆಯನ್ನು ಬಳಸುತ್ತೀರಿ ನೀವು ಕೇವಲ ಎ ಎ ಎ ಅಥವಾ ಇನ್ನಿತರ ರಚನೆಯನ್ನು ಬಳಸುತ್ತೀರಾ ಎಂಬ ಪ್ರಶ್ನೆಗೆ ನಮ್ಮನ್ನು ಕರೆತಂದಿದೆ ಮತ್ತು ಈ ನಿರ್ದಿಷ್ಟ ಡೊಮೇನ್ ಹೇಗೆ ತೆರೆದುಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ನಾನು ಎ ಬಿ ಯಂತಹ ಸಂಯೋಜನೆಯನ್ನು ಬಳಸುವುದು ಬುದ್ಧಿವಂತಿಕೆಯಾಗಿದೆ ಮತ್ತು ಅದು ಎನ್ ಬಾರಿ ಪುನರಾವರ್ತನೆಯಾಗಿರುತ್ತದೆ ಎಂದು ತಿಳಿದಿದೆ ಆದ್ದರಿಂದ ಎ ಬಿ ಅಲ್ಲಿ ಎ ಎಂಬುದು ಪ್ರೋಟೀನ್ ನ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯ ಎಂದು ನೀವು ನಿರ್ಧರಿಸಲು ಬಯಸುವ ಡೊಮೇನ್ ಮತ್ತು ಬಿ ಎಂಬುದು ಇತರ ತಿಳಿದಿರುವ ಡೊಮೇನ್ ಆಗಿದ್ದು ಅದರ ಪ್ರೋಟೀನ್ ನಿರ್ದಿಷ್ಟ ವೈಶಿಷ್ಟ್ಯವು ನಿಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ನಿಮ್ಮ ಪ್ರೋಟೀನ್ ಅನ್ನು ನೀವು ಎಂಜಿನಿಯರ್ ಮಾಡುವಾಗ ಮತ್ತು ನೀವು ವಿನ್ಯಾಸಗೊಳಿಸಿದಾಗ ಈ ರಚನೆಯ ವಿರುದ್ಧ ಪ್ರೋಟೀನ್ ರಚನೆಯನ್ನು ನೀವು ಹೊಂದಿರಬೇಕೆಂದರೆ ಈ ಎರಡು ಪ್ರೋಟೀನ್ ರಚನೆಗಳ ನಡುವೆ ನೀವು ಯಾವುದನ್ನು ಬಯಸುತ್ತೀರಿ ಆದ್ದರಿಂದ ನೀವು ಆಯ್ಕೆ ಮಾಡಿರುವ ಈ ನಿರ್ದಿಷ್ಟ ರಚನೆಯನ್ನು ನಾಲ್ಕು ಬಾರಿ ಎ ಯೊಂದಿಗೆ ಪುನರಾವರ್ತಿಸಲಾಗುತ್ತದೆ ಮತ್ತು ನಂತರ ಬಾರಿ ಬಿ ಯೊಂದಿಗೆ ಪುನರಾವರ್ತಿಸಲಾಗುತ್ತದೆ ಎಂದು ಊಹಿಸೋಣ ಈ ಸಂದರ್ಭದಲ್ಲಿ ಮತ್ತು ನಾವು ಪ್ರಯೋಗವನ್ನು ಮಾಡಿದ್ದೇವೆ ಮತ್ತು ಇದು ನೀವು ಪಡೆಯುವ ಫಲಿತಾಂಶ ಎಂದು ಹೇಳೋಣ ನೀವು ಒಮ್ಮೆ ಪಡೆದ ಫಲಿತಾಂಶ ಇದು ಮತ್ತು ಇನ್ನೊಂದು ಪ್ರಕರಣವನ್ನು ಚಿತ್ರಿಸೋಣ ಈ ಪ್ರಕರಣ ವೈ ಗೆ ಹೋಲಿಸಿದರೆ ಕೇಸ್ ಎಕ್ಸ್ ಗಾಗಿ ನೀವು ಈ ದೀರ್ಘ ಅಂತರ ವಿಸ್ತರಣೆಯನ್ನು ಈ ನಡುವೆ ಪಡೆದುಕೊಂಡಿದ್ದೀರಿ ಜೊತೆಗೆ ಸುಮಾರು ಶೂನ್ಯ ಬಲ ಮತ್ತು ಬೇರೆ ಇನ್ನೇನೂ ಇಲ್ಲ ನೀವು ಈ ಎರಡುಪೀಕ್ ಗಳನ್ನು ಹೊಂದಿದ್ದೀರಿ ಈ ಎರಡು ಪೀಕ್ ಗಳು ಬೇರ್ಪಡುವಿಕೆ ಘಟನೆಗಳಿಗೆ ಸಂಬಂಧಿಸಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅವು ನಿಜವಾಗಿಯೂ ನಿಮ್ಮ ಡೊಮೇನ್ ನ ಸೂಚನೆಯ ಪರಿಣಾಮವಾಗಿ ಬರುವುದಿಲ್ಲ ಇದರ ನಡುವೆ ಈ ದೀರ್ಘಾವಧಿಯು ನಿರ್ದಿಷ್ಟ ವೈಶಿಷ್ಟ್ಯ ನಿಮ್ಮ ಪ್ರೋಟೀನ್ ರಚನೆಯ ಪ್ರತಿನಿಧಿಯಾಗಿರುತ್ತದೆ ಆದರೆ ಇದು ನಿಜವಾಗಿಯೂ ಎ ಯಿಂದ ಬರುತ್ತಿದೆಯೆ ಎಂದು ನಿಮಗೆ ತಿಳಿದಿಲ್ಲ ಏಕೆಂದರೆ ಬಿ ಕೊಡುಗೆ ನೀಡಿರುವುದಿಲ್ಲ ಆದ್ದರಿಂದ ಬಿ ನಿಜಕ್ಕೂ ತೆರೆದುಕೊಳ್ಳುತ್ತದೆ ಇದರರ್ಥ ನೀವು ಕೆಲವು ನಿರ್ದಿಷ್ಟ ವೈಶಿಷ್ಟ್ಯವನ್ನು ಪಡೆಯಬೇಕು ಆದ್ದರಿಂದ ಎಕ್ಸ್ ಎಂಬ ಒಂದು ಸಂದರ್ಭದಲ್ಲಿ ಈ ಎಲ್ಲಾ ಬಿ ಡೊಮೇನ್ ಗಳು ಇಲ್ಲಿವೆ ಮತ್ತು ಈ ಎಲ್ಲಾ ಎ ಡೊಮೇನ್ ಗಳು ಇಲ್ಲಿವೆ ಎಂದು ನೀವು ಪ್ರೋಟೀನ್ ಅನ್ನು ತೆಗೆದುಕೊಂಡರೆ ಬಿ ನಿಮ್ಮ ನಿರ್ದಿಷ್ಟ ವೈಶಿಷ್ಟ್ಯಕ್ಕೆ ಕೊಡುಗೆ ನೀಡುವುದಿಲ್ಲ ಸುಮಾರು ಶೂನ್ಯ ಬಲದ ಈ ದೀರ್ಘ ಅಂತರವು ನಿಮ್ಮ ಡೊಮೇನ್ ಎ ಯ ಪರಿಣಾಮವಾಗಿದೆ ಎಂದು ಸೂಚಿಸುತ್ತದೆ ಆದರೆ ನಿಮಗೆ ಖಚಿತವಾಗಿ ತಿಳಿದಿಲ್ಲ ಏಕೆಂದರೆ ನೀವು ಬಿ ಯಿಂದ ಯಾವುದೇ ಕೊಡುಗೆಯನ್ನು ಪಡೆದಿಲ್ಲ ಆದಾಗ್ಯೂ ನೀವು ಈ ಪರ್ಯಾಯ ವಿನ್ಯಾಸವನ್ನು ಆರಿಸಿದ್ದೀರಿ ಎಂದು ಹೇಳೋಣ ಮತ್ತು ಬಿ ಬಲದಿಂದ ತೆರೆದುಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ ನೀವು ನೋಡಬಹುದಾದ ವಿವಿಧ ಪ್ರಕರಣಗಳನ್ನು ನಾನು ಇಲ್ಲಿ ಚಿತ್ರಿಸುತ್ತೀನಿ ಇದು ಒಂದು ಪರಿಸ್ಥಿತಿ ಮತ್ತು ಇದು ಮತ್ತೊಂದು ಪರಿಸ್ಥಿತಿ ನೀವು ಇಲ್ಲಿ ನೋಡುವುದೇನೆಂದರೆ ಹಿಂದಿನ ಪ್ರಕರಣಕ್ಕೆ ಹೋಲಿಸಿದಾಗ ಬಿ ಯಿಂದ ಬೇರೆ ಯಾವುದೇ ನಿರ್ದಿಷ್ಟ ವೈಶಿಷ್ಟ್ಯವನ್ನು ನೀವು ನೋಡದಿದ್ದಾಗ ಬಿ ಯ ಕೆಲವು ನಿರ್ದಿಷ್ಟ ವೈಶಿಷ್ಟ್ಯವು ಕಾಣಿಸಿಕೊಳ್ಳುವುದನ್ನು ನೀವು ನೋಡುತ್ತೀರಿ ಸದ್ಯಕ್ಕೆ ಈ ನಾಲ್ಕು ಬಿ ಗೆ ಅನುರೂಪವಾಗಿದೆ ಎಂದು ಊಹಿಸೋಣ ಇನ್ನೂ ಎರಡು ಪ್ರಕರಣಗಳಿವೆ ಬಿ ಏಕೆಂದರೆ ತುದಿಯು ಪ್ರೋಟೀನ್ ಗೆ ಸ್ಪರ್ಶಿಸಿದಲ್ಲೆಲ್ಲಾ ನೀವು ಎ ಬಿ ಎ ಬಿ ಅನುಕ್ರಮಗಳನ್ನು ಹೊಂದಿರಬೇಕು ಇದರರ್ಥ ನೀವು ಬಿ ಯಿಂದ ಪೀಕ್ ಅನ್ನು ಪಡೆದರೆ ಎ ನಿಂದಲೂ ಪೀಕ್ ಅನ್ನು ಹೊಂದಿರಬೇಕು ಆದ್ದರಿಂದ ಎ ಮತ್ತು ಬಿ ಎರಡರಿಂದಲೂ ನಿರ್ದಿಷ್ಟ ವೈಶಿಷ್ಟ್ಯವನ್ನು ನೀವು ಹೊಂದಿರುತ್ತೀರಿ ಎಂದು ನಿಮಗೆ ಖಾತ್ರಿಯಿದೆ ಇದು ಎ ಬಿ ಯ ಪುನರಾವರ್ತಿತ ಘಟಕವನ್ನು ಹೊಂದಲು ಅನುಕೂಲವಾಗಿದೆ ಮತ್ತು ನಂತರ ನೀವು ರಚನೆಯನ್ನು ಪುನರಾವರ್ತಿಸಬಹುದು ಅದಕ್ಕಾಗಿಯೇ ಜನರು ಎಎನ್ - ಬಿಎನ್ ಗೆ ವಿರುದ್ಧವಾಗಿ ಎ ಬಿ ಸಂಪೂರ್ಣ ಎನ್ ಅನ್ನು ಬಯಸುತ್ತಾರೆ ಏಕೆಂದರೆ ತುದಿಯು ಪ್ರೋಟೀನ್ ಅನ್ನು ಎಲ್ಲಿ ಮುಟ್ಟುತ್ತದೆ ಮತ್ತು ನೀವುಎ ಬಿ ಸಂಪೂರ್ಣ ಎನ್ ನಂತಹ ಅನುಕ್ರಮವನ್ನು ಹೊಂದಿದ್ದರೆ ಯಾವುದೇ ತುದಿಯು ಪ್ರೋಟೀನ್ ಅನ್ನು ಎಳೆಯುತ್ತದೆ ಆಗ ನೀವು ಎರಡೂ ಡೊಮೇನ್ ಗಳನ್ನು ಹೊಂದಲು ಬದ್ಧರಾಗಿರುತ್ತೀರಿ ಇದರ ಪರಿಣಾಮವಾಗಿ ನೀವು ನಿರ್ದಿಷ್ಟ ವೈಶಿಷ್ಟ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಈ ಎರಡೂ ಸಂದರ್ಭಗಳಲ್ಲಿ ಎ ನಿಮಗೆ ಸಂಕೇತವನ್ನು ಹೇಗಾದರೂ ನೀಡಿರುವ ಎರಡು ಸಾಧ್ಯತೆಗಳಿವೆ ಎಂದು ಇದು ಸೂಚಿಸುತ್ತದೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಏನಾಗಬಹುದೆಂದು ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಈ ಪ್ರಕರಣವನ್ನು ನಾನು ಮತ್ತೆ ಚಿತ್ರಿಸುತ್ತೇನೆ ಆದ್ದರಿಂದ ಈ ಕೊನೆಯ ಬಲದ ಬಗ್ಗೆ ನೀವು ಏನು ಕಂಡುಕೊಳ್ಳುತ್ತೀರಿ ನಿಮ್ಮಲ್ಲಿ ಪ್ರೋಟೀನ್ ಇದೆ ಅದು ಎಬಿ ಸಂಪೂರ್ಣ ನಾಲ್ಕನೆಯದು ಆದ್ದರಿಂದ ಈ ನಾಲ್ಕನೇ ಶಕ್ತಿ ಬಲವು ಇದೆ ಬಲ ಪೀಕ್ ಗಳನ್ನು ಹೊಂದಿದ್ದೀರಿ ಇದು ಸಂಶೋಧನಾ ಪತ್ರಿಕೆಗಳಲ್ಲಿ ವರದಿಯಾದ ಬಿ ಯ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಮಡಿಸುವಿಕೆಗೆ ಹೋಲಿಸಬಹುದು ಮತ್ತು ನೀವು ಈ ದೀರ್ಘ ಅಂತರವನ್ನು ಹೊಂದಿದ್ದೀರಿ ಎಂದರ್ಥ ಈ ಪ್ರತಿಯೊಂದು ಬಲಗಳಿಗೆ ನಾನು ಹಿಸ್ಟೋಗ್ರಾಮ್ ಅನ್ನು ಪ್ಲಾಟ್ ಮಾಡಬಹುದು ಎಫ್ ಆಫ್ ಯು ಮತ್ತು ಎಲ್ ಆಫ್ ಯು ನ ತೆರೆದುಕೊಳ್ಳುವ ಬಲಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ಈ ಪೀಕ್ ಗಳಿಗಾಗಿ ನಾನು ಕೆಲವು ಬಲದ ಗರಿಷ್ಠ ಮತ್ತು ನಿರ್ದಿಷ್ಟ ಉದ್ದದ ಪೀಕ್ ಅನ್ನು ಪಡೆಯುತ್ತೇನೆ ಎಂದು ಹೇಳೋಣ ಆದ್ದರಿಂದ ಈ ಪ್ರತಿಯೊಂದು ಉದ್ದಗಳು ಎಲ್ ಎಲ್ ಎಲ್ ಎಲ್ L L L L ಈ ಸಿಸ್ಟೊಗ್ರಾಮ್ ನಲ್ಲಿ ಬೀಳುತ್ತವೆ ಮತ್ತು ನೀವು ಬಿ ಯ ತೆರೆದುಕೊಳ್ಳುವ ಉದ್ದಕ್ಕೆ ಅನುಗುಣವಾಗಿ ಒಂದು ಎಲ್ ಯು ಅನ್ನು ಹೊಂದಿರುತ್ತೀರಿ ಈ ಪ್ರತಿಯೊಂದೂ ಬಿ ಯ ಒಂದು ಡೊಮೇನ್ ನ ತೆರೆದುಕೊಳ್ಳುವಿಕೆಗೆ ಅನುರೂಪವಾಗಿದೆ ಇದು ಈ ಪೀಕ್ ಗೆ ಯಾವುದೇ ಬಲದ ಅನುಪಸ್ಥಿತಿಯನ್ನು ಸೂಚಿಸುತ್ತದೆ ಆದ್ದರಿಂದ ಇದು ಬಹುತೇಕ ಶೂನ್ಯ ಬಲ ಮತ್ತು ದೀರ್ಘ ವಿಷಯ ಅದು ಬಹುಶಃ ಏನು ಈ ನಿರ್ದಿಷ್ಟ ಡೊಮೇನ್ ಎ ಅನ್ ಸ್ಟ್ರಕ್ಚರ್ ಆಗಿದೆ ಎಂದು ಈ ರೀತಿಯ ಬಲ ನಿರ್ದಿಷ್ಟ ವೈಶಿಷ್ಟ್ಯವು ಸೂಚಿಸುತ್ತದೆ ಎಂದು ನಾನು ವಾದಿಸುತ್ತೇನೆ ಆದ್ದರಿಂದ ನಾವು ಒಂದು ಸಾಧ್ಯತೆಯ ಬಗ್ಗೆ ಯೋಚಿಸೋಣ ನಾನು ಹೇಳುತ್ತಿರುವುದು ಎ ಅನ್ ಸ್ಟ್ರಕ್ಚರ್ಡ್ ಡೊಮೇನ್ ಎಂದು ಏಕೆ ಮತ್ತು ಯಾವ ಆಧಾರದ ಮೇಲೆ ನಾನು ಹೇಳುತ್ತೇನೆ ಎಂದರೆ ಸರಳ ಕಾರಣಕ್ಕಾಗಿ ನೀವು ನಮಗೆ ಊಹಿಸಲು ಅವಕಾಶ ಮಾಡಿಕೊಟ್ಟರೆ ನಾನು ಈ ರೀತಿಯ ಪ್ರೋಟೀನ್ ಅನ್ನು ಚಿತ್ರಿಸುತ್ತಿದ್ದರೆ ಅದರಿಂದ ಇವು ಮಡಿಸಿದ ಡೊಮೇನ್ ಗಳಾಗಿವೆ ಈಗ ಈ ಉದ್ದವು ಎಲ್ ಎಂದು ಊಹಿಸೋಣ ಈಗ ಅದು ಅನ್ ಸ್ಟ್ರಕ್ಚರ್ಡ್ ಆಗಿರುವುದರಿಂದ ಅದು ನಿಖರವಾಗಿ ಇರುವುದಿಲ್ಲ ಪ್ರೋಟೀನ್ ನಿಖರವಾಗಿ ಈ ರೀತಿಯ ಸಂರಚನೆಯನ್ನು ಹೊಂದಿರುವುದಿಲ್ಲ ಆದರೆ ಇದು ಬಹುಶಃ ಸಂರಚನೆಯನ್ನು ಹೊಂದಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ನಿರ್ದಿಷ್ಟ ಡೊಮೇನ್ ಅನ್ನು ನೇರಗೊಳಿಸಲು ನಮ್ಮ ಬಹುತೇಕ ನಗಣ್ಯ ಬಲವನ್ನು ಇನ್ನೂ ತೆಗೆದುಕೊಳ್ಳುತ್ತದೆ ಅನ್ ಸ್ಟ್ರಕ್ಚರ್ಡ್ ಡೊಮೇನ್ ಗಳನ್ನು ನೇರಗೊಳಿಸಲು ನಿಮಗೆ ಇನ್ನೂ ಕೆಲವು ಸಣ್ಣ ಪ್ರಮಾಣದ ಬಲ ಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಈ ಉದ್ದವು ಯಾವುದಕ್ಕೆ ಅನುರೂಪವಾಗಿದೆ ಆದ್ದರಿಂದ ಈ ಉದ್ದವು ಅನ್ ಸ್ಟ್ರಕ್ಚರ್ಡ್ ಡೊಮೇನ್ ನ ನಾಲ್ಕು ಪಟ್ಟು ಉದ್ದಕ್ಕೆ ಅನುರೂಪವಾಗಿದೆ ಆದ್ದರಿಂದ ಬಹುತೇಕ ಶೂನ್ಯ ಬಲದ ಈ ದೀರ್ಘ ಅಂತರವು ಎ ನ ಒಂದು ಅನ್ ಸ್ಟ್ರಕ್ಚರ್ಡ್ ಡೊಮೇನ್ ನ ಉದ್ದದ ನಾಲ್ಕು ಪಟ್ಟು ಆದ್ದರಿಂದ ಇದು ನಿಮಗೆ ಡೊಮೇನ್ ಎ ಇರುವ ಒಂದು ಸಂಭವನೀಯ ಪ್ರಕರಣವಾಗಿದೆ ಮತ್ತು ಅದು ರಚನಾತ್ಮಕ ಭಾಗವನ್ನು ಹೊಂದಿರುವುದಿಲ್ಲ ಈಗ ನಾವು ಇನ್ನೊಂದು ಪ್ರಕರಣವನ್ನು ತೆಗೆದುಕೊಳ್ಳೋಣ ಮತ್ತೊಮ್ಮೆ ಇವು ಬೇರ್ಪಡುವಿಕೆ ಪೀಕ್ ಗಳು ಈ ನಾಲ್ಕು ಡೊಮೇನ್ ಬಿ ನ ಮಡಿಸುವಿಕೆ ಮತ್ತು ತೆರೆದುಕೊಳ್ಳುವಿಕೆಗೆ ಸಂಬಂಧಿಸಿದೆ ಎಂದು ನನಗೆ ತಿಳಿದಿದೆ ಈಗ ನೀವು ಸಣ್ಣ ಪ್ರಮಾಣದ ಉದ್ದವನ್ನು ಹೊಂದಿದ್ದೀರಿ ಮತ್ತೆ ಶೂನ್ಯ ಬಲವನ್ನು ಅನುಸರಿಸಿ ಈ ಸಣ್ಣ ಪೀಕ್ ಗಳು ಇರುತ್ತವೆ ಈಗ ನೀವು ಮೂರು ಪ್ರಕಾರಗಳನ್ನು ಹೊಂದಿದ್ದೀರಿ ಒಂದು ತೆರೆದುಕೊಳ್ಳುವ ನಿರ್ದಿಷ್ಟ ಲಕ್ಷಣವಾಗಿದೆ ಮತ್ತು ನಂತರ ಎರಡು ಹೆಚ್ಚುವರಿ ಪ್ರಕಾರಗಳಿವೆ ಮತ್ತೊಮ್ಮೆ ನೀವು ಪ್ಲಾಟ್ ಮಾಡಬಹುದು ಬಲದ ಗರಿಷ್ಠ ನಾನು ಬಿ ಗಾಗಿ ಪ್ಲಾಟ್ ಒಂದನ್ನು ಯೋಜಿಸುತ್ತಿಲ್ಲ ಆದರೆ ಇದಕ್ಕಾಗಿ ನೀವು ಸಣ್ಣ ಬಲದ ಗರಿಷ್ಠ ಮತ್ತು ಅನುಗುಣವಾದ ಉದ್ದದ ಪೀಕ್ ಅನ್ನು ಪಡೆಯಬಹುದು ಇದು ಬಲ ಮತ್ತು ಇದು ಉದ್ದವಾಗಿದೆ ಆದ್ದರಿಂದ ನಾನು ಅದನ್ನು ಬಿ ಗಾಗಿ ಚಿತ್ರಿಸುತ್ತೇನೆ ಇದು ಬಿ ಗಾಗಿರುತ್ತದೆ ಮತ್ತು ನೀವು ಎರಡು ವಲಯಗಳನ್ನು ಹೊಂದಿದ್ದೀರಿ ಶೂನ್ಯ ಬಲದ ಒಂದು ವಲಯ ಮತ್ತು ನಂತರ ಈ ನಾಲ್ಕು ಪೀಕ್ ಗಳು ಆದ್ದರಿಂದ ಇದನ್ನು ನಾನು ಸೂಚಿಸಬಹುದು ನಾನು ಈ ಬಲದ ಗರಿಷ್ಠ ಮತ್ತು ಉದ್ದದ ಪೀಕ್ ಅನ್ನು ಭಾಗಶಃ ನಿಯೋಜಿಸಬಹುದು ಆದರೆ ನೀವು ಇನ್ನೂ ಈ ಸಣ್ಣ ವಲಯವನ್ನು ಹೊಂದಿದ್ದೀರಿ ಅಲ್ಲಿ ಈ ಬಲವು ಶೂನ್ಯವಾಗಿರುತ್ತದೆ ಮತ್ತು ಡೊಮೇನ್ ವಿಸ್ತರಿಸುತ್ತಲೇ ಇರುತ್ತದೆ ಇದು ಸೂಚಿಸುವ ಅಂಶವೆಂದರೆ ಈ ನಿರ್ದಿಷ್ಟ ಎ ಭಾಗಶಃ ಅನ್ ಸ್ಟ್ರಕ್ಚರ್ಡ್ ಜೊತೆಗೆ ಭಾಗಶಃ ಮಡಚಲ್ಪಟ್ಟಿದೆ ನಿಮ್ಮಲ್ಲಿ ಎರಡು ವಲಯಗಳಿವೆ ಎಂದು ಅದು ಸೂಚಿಸುತ್ತದೆ ಅದರಲ್ಲಿ ಒಂದು ಭಾಗವು ಮಡಚಿರುತ್ತದೆ ಮತ್ತು ಅದು ತೆರೆದುಕೊಳ್ಳಲು ಸಣ್ಣ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ಅದರ ಇನ್ನೊಂದು ಭಾಗವು ಅನ್ ಸ್ಟ್ರಕ್ಚರ್ಡ್ ಆಗಿದೆ ಇದು ಮತ್ತೊಂದು ಸಾಧ್ಯತೆಯಾಗಿರಬಹುದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ಸ್ಥಿರವಾಗಿದೆ ಎಂದು ತಿಳಿದಿದೆ ಎಂದು ಹೇಳೋಣ ಮತ್ತು ನೀವು ಬಿ ಅನ್ನು ಹೊಂದಿದ್ದೀರಿ ಅದು ಸಹಜವಾಗಿ ಸ್ಥಿರವಾಗಿರುತ್ತದೆ ಈ ಸಂದರ್ಭದಲ್ಲಿ ನಾನು ನಿರ್ದಿಷ್ಟ ವೈಶಿಷ್ಟ್ಯವನ್ನು ಹೊಂದಿರಬಹುದು ನಾನು ಅದನ್ನು ಮತ್ತೆ ಚಿತ್ರಿಸಿದ ರೀತಿ ನೋಡಿದರೆ ಮತ್ತೊಮ್ಮೆ ನಾನು ಕೊನೆಯ ಎರಡು ಬಲವನ್ನು ನಿರ್ಲಕ್ಷಿಸಬಹುದು ಆದ್ದರಿಂದ ನಾನು ಬಿ ನ ಎರಡು ಮತ್ತು ಎ ನ ಮೂರು ಅನ್ನು ಚಿತ್ರಿಸಿದ್ದೇನೆ ಇದು ಒಂದು ಪ್ರತಿನಿಧಿ ಕರ್ವ್ ಆಗಿದೆ ಈ ಪ್ರೋಟೀನ್ ಎಳೆಯುವ ಪ್ರಯೋಗಗಳನ್ನು ಹಲವಾರು ಬಾರಿ ಮಾಡಬೇಕಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಆದ್ದರಿಂದ ಸಾಕಷ್ಟು ಅಂಕಿಅಂಶಗಳನ್ನು ಕಲೆಹಾಕಬೇಕಾಗಿರುತ್ತೆ ಮತ್ತು ನೀವು ಈ ರೀತಿ ಗೌಸಿಯನ್ ವಿತರಣೆಯನ್ನು ಪಡೆಯುತ್ತೀರಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾನು ಈ ಮೂರು ಎ ಗಳನ್ನು ಮತ್ತು ಎರಡು ಬಿ ಗಳನ್ನು ಚಿತ್ರಿಸಿದ್ದೇನೆ ಬಿ ಯ ಪ್ರೋಟೀನ್ ಮಡಿಸುವ ನಿರ್ದಿಷ್ಟ ಲಕ್ಷಣ ಯಾವುದು ಎಂದು ನನಗೆ ಖಚಿತವಾಗಿ ತಿಳಿದಿದೆ ಎ ನ ಮಡಿಸುವ ನಿರ್ದಿಷ್ಟ ಲಕ್ಷಣ ಯಾವುದು ವಿವಿಧ ಅಮೈನೊ ಆಮ್ಲಗಳಿವೆ ಎಂದು ನನಗೆ ತಿಳಿದಿದೆ ಮತ್ತು ಒಟ್ಟು ತೆರೆದುಕೊಳ್ಳುವ ಉದ್ದವು ಒಟ್ಟು ಅಮೈನೊ ಆಮ್ಲಗಳ ಸಂಖ್ಯೆಯನ್ನು ದಶಮಾಂಶ ಮೂರು ಎಂಟು 0 38 ನ್ಯಾನೊಮೀಟರ್ ನಿಂದ ಪ್ರತಿ ಅಮೈನೊ ಆಮ್ಲಕ್ಕೆ ಗುಣಿಸಿದಾಗ ಸಮನಾಗಿರುತ್ತದೆ ಇದು ಒಂದು ಅಮೈನೊ ಆಮ್ಲದ ಅಂದಾಜು ಉದ್ದವಾಗಿರುತ್ತದೆ ತೆರೆದುಕೊಳ್ಳುವ ಉದ್ದ ನಿಮಗೆ ತಿಳಿದಿದೆ ಮತ್ತು ಈ ಸೂತ್ರವನ್ನು ಎ ಅನ್ ಸ್ಟ್ರಕ್ಚರ್ಡ್ ಜೊತೆಗೆ ಭಾಗಶಃ ಮಡಿಸಿದ ಸಂದರ್ಭಕ್ಕೂ ಬಳಸಬಹುದು ಈ ಸಂದರ್ಭದಲ್ಲಿ ನಿಮ್ಮ ಪ್ರೋಟೀನ್ ಎ ಈ ಎರಡು ಭಾಗಗಳನ್ನು ರೂಪಿಸುತ್ತದೆಯೆ ಎಂದು ನೀವು ಖಚಿತವಾಗಿ ಕಂಡುಹಿಡಿಯಬಹುದು ಏಕೆಂದರೆ ನೀವು ಈ ಉದ್ದವನ್ನು ಸೇರಿಸಬಹುದು ಈ ಸಂದರ್ಭದಲ್ಲಿ ಎರಡು ಒಟ್ಟಿಗೆ ಸೇರಿಸಿದರೆ ನೀವು ಒಟ್ಟಾರೆ ತೆರೆದುಕೊಳ್ಳುವ ಉದ್ದವನ್ನು ಪಡೆಯಬೇಕು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಇಲ್ಲಿ ಚಿತ್ರಿಸಿರುವ ಪ್ರಕರಣದಲ್ಲಿ ಈ ನಾಲ್ಕು ಸಣ್ಣ ಪೀಕ್ ಗಳು ಮತ್ತು ಒಂದು ಅನ್ ಸ್ಟ್ರಕ್ಚರ್ಡ್ ಉದ್ದವನ್ನು ತೋರಿಸಿದ್ದೇನೆ ನಾಲ್ಕು ಬಾರಿ ಅನ್ ಸ್ಟ್ರಕ್ಚರ್ಡ್ ಉದ್ದ ಮತ್ತು ಭಾಗಶಃ ಮಡಿಸಿದ ಉದ್ದವನ್ನು ದಶಮಾಂಶ ಮೂರು ಎಂಟು 0 38 ನ್ಯಾನೊಮೀಟರ್ ನಿಂದ ಗುಣಿಸಿದಾಗ ಸಂಪೂರ್ಣ ಉದ್ದವನ್ನು ನೀಡುತ್ತದೆ ಎಂದು ನಿಮಗೆ ತಿಳಿದಿದೆ ಈಗ ನಿಜವಾದ ಡೊಮೇನ್ ನಲ್ಲಿ ಒಂದು ಸಾಧ್ಯತೆಯ ಬಗ್ಗೆ ಯೋಚಿಸೋಣ ನೀವು ಎಫ್ಎನ್ ಮೂರು ಮಾಡ್ಯೂಲ್ ನ ಹದಿನೈದು ಡೊಮೇನ್ ಗಳನ್ನು ಹೊಂದಿದ್ದೀರಿ ನೀವು ಎಫ್ಎನ್ ಮೂರು ಒಂದು ಮತ್ತು ಎಫ್ಎನ್ ಮೂರು ಎರಡು ಎಂದು ಹೇಳೋಣ ನೆರೆಹೊರೆಯ ಡೊಮೇನ್ ಗಳು ಪರಸ್ಪರ ಸ್ಥಿರಗೊಳಿಸುತ್ತವೆ ಈ ಸಂದರ್ಭದಲ್ಲಿ ನೀವು ಎರಡು ರಚನೆಗಳನ್ನು ಒಳಗೊಂಡಿರುವ ಪ್ರೋಟೀನ್ ರಚನೆಯನ್ನು ಹೊಂದಿದ್ದೀರಾ ಎಂದು ನೀವು ನೋಡಬಹುದು ಆದ್ದರಿಂದ ನೀವು ಒಂದು ಪ್ರೋಟೀನ್ ರಚನೆಯನ್ನು ಹೊಂದಿದ್ದೀರಿ ಅಲ್ಲಿ ಈ ಡೊಮೇನ್ ಬಿ ಯೊಂದಿಗೆ ಸೇರಿಕೊಂಡಿದ್ದು ಅದು ನಿಮಗೆ ತಿಳಿದಿರುವಂತೆ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯ ಆಗಿರುತ್ತದೆ ಈ ಸಂದರ್ಭದಲ್ಲಿ ಒಂದು ಮತ್ತು ಎರಡು ಪರಸ್ಪರ ಪಕ್ಕದಲ್ಲಿದೆ ಮತ್ತು ಈ ಡೊಮೇನ್ ಅನ್ನು ಎನ್ ಬಾರಿ ಪುನರಾವರ್ತಿಸಲಾಗುತ್ತದೆ ನಿರ್ದಿಷ್ಟ ವೈಶಿಷ್ಟ್ಯವನ್ನು ತೆರೆದುಕೊಳ್ಳುವ ಬಲವನ್ನು ನೀವು ಗಮನಿಸಬಹುದು ಈ ಎಫ್ ಒಂದು ಇಲ್ಲಿ ಎಫ್ಎನ್ ಮೂರು ಒಂದು ಡೊಮೇನ್ ಗೆ ಅನುರೂಪವಾಗಿದೆ ಎಂದು ಹೇಳೋಣ ಮತ್ತು ಈ ಎಫ್ ಎರಡು ಈ ರಚನೆಯಿಂದ ಇಲ್ಲಿಂದ ಎಫ್ಎನ್ ಮೂರು ಒಂದು ಡೊಮೇನ್ ಗೆ ಅನುರೂಪವಾಗಿದೆ ಎಫ್ ಎರಡು ಎಫ್ ಒಂದಕ್ಕಿಂತ ದೊಡ್ಡದಾಗಿದೆ ಎಂದು ನೀವು ನೋಡಬಹುದು ನೆರೆಯ ಡೊಮೇನ್ ನಿಂದ ಸ್ಥಿರೀಕರಣವಿದ್ದರೆ ಈ ಎಫ್ ಒಂದು ಬಲಕ್ಕಿಂತ ದೊಡ್ಡದಾಗಿದೆ ಎಂದು ನೀವು ಅಳೆಯುವ ಎಫ್ ಎರಡು ಬಲವನ್ನು ನೀವು ನೋಡಬಹುದು ಮತ್ತು ನೆರೆಹೊರೆಯ ಪರಸ್ಪರ ಕ್ರಿಯೆ ಇಲ್ಲದಿದ್ದರೆ ಎಫ್ ಒಂದು ಎಫ್ ಎರಡು ಗೆ ಸಮನಾಗಿರುವುದು ನಮಗೆ ಸಿಗುತ್ತದೆ ಇದು ಸ್ಥಿರೀಕರಣವಲ್ಲ ಮತ್ತು ಸ್ಥಿರೀಕರಣದ ಸಂದರ್ಭದಲ್ಲಿ ಎಫ್ ಎರಡು ಎಫ್ 2 ಎಫ್ ಒಂದಕ್ಕಿಂತ ಎಫ್ 1 ದೊಡ್ಡದಾಗಿದೆ ಈ ತಂತ್ರವನ್ನು ಬಳಸಿಕೊಂಡು ನೀವು ಎಲ್ಲಾ ಡೊಮೇನ್ ಗಳ ನಿರ್ದಿಷ್ಟ ವೈಶಿಷ್ಟ್ಯವನ್ನು ಸೈದ್ಧಾಂತಿಕವಾಗಿ ನಿರ್ಧರಿಸಬಹುದು ಆದ್ದರಿಂದ ವಿಭಿನ್ನ ಪ್ರೋಟೀನ್ ರಚನೆಗಳ ಎಂಜಿನಿಯರಿಂಗ್ ತಂತ್ರವನ್ನು ನಾನು ಮತ್ತೊಮ್ಮೆ ಬರೆದು ಅವುಗಳು ಹೇಗೆ ಮಡಚಿಕೊಳ್ಳುತ್ತವೆ ಮತ್ತು ನಿರ್ದಿಷ್ಟ ವೈಶಿಷ್ಟ್ಯಗಳನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ಪರಿಶೀಲಿಸಬೇಕಾದರೆ ಈ ರೀತಿಯಾಗಿ ನೀವು ಪ್ರತಿ ಪೀಕ್ ಗೂ ಬಲವನ್ನು ನಕ್ಷೆ ಮಾಡುವ ಸ್ಥಿತಿಯಲ್ಲಿರುತ್ತೀರಿ ಈಗ ನೀವು ಸಂಪೂರ್ಣ ಹೆಜ್ಜೆಗೆ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯವನ್ನು ನಿರ್ಧರಿಸಿದ್ದೀರಿ ಎಂದು ಊಹಿಸೋಣ ಈಗ ಈ ಕೋಶಗಳನ್ನು ನೀವು ಇಸಿಎಂ ಪ್ರೋಟೀನ್ ಗಳ ಮೇಲೆ ಕೂರಿಸಿದ್ದೀರಿ ಎಂದು ಹೇಳೋಣ ಅಂದರೆ ಫೈಬ್ರೊನೆಕ್ಟಿನ್ ಮ್ಯಾಟ್ರಿಕ್ಸ್ ನಲ್ಲಿ ಕೂರಿಸಿದ್ದೀರಿ ಎಂದು ಹೇಳೋಣ ಇದು ಕೋಶ ಪ್ರಕಾರ ಎ ಇದು ಕೋಶ ಪ್ರಕಾರ ಬಿ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯವು ಕೋಶ ಪ್ರಕಾರ ಎ ವರ್ಸಸ್ ಕೋಶ ಪ್ರಕಾರ ಬಿ ಯಿಂದ ಪ್ರಯೋಗಿಸುವ ಬಲದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಎಂದು ಹೇಳುತ್ತದೆ ಎಳೆಯುವ ವೇಗ ನಿಮಗೆ ತಿಳಿದಿದೆ ಎಂಬುದು ಮುಂದಿನ ಪ್ರಶ್ನೆ ಆದ್ದರಿಂದ ಒಂದನೆಯದು ಬಲವನ್ನು ಎಳೆಯುವುದು ಎರಡನೆಯದು ಎಳೆಯುವ ವೇಗ ಅಥವಾ ಸಂಕೋಚನದ ವೇಗ ಎರಡು ಕೋಶ ಪ್ರಕಾರಗಳ ನಡುವೆ ಕೆಲವು ವ್ಯತ್ಯಾಸಗಳನ್ನು ನೋಡಲು ನೀವು ನಿರೀಕ್ಷಿಸುತ್ತೀರಿ ಎಂದಾದರೆ ಅದು ಸಂಪೂರ್ಣವಾಗಿ ವಿಭಿನ್ನ ವೇಗಗಳಲ್ಲಿ ಎಳೆಯುವ ಬಲವನ್ನು ಬೀರುತ್ತದೆ ಎಂಬ ಉತ್ತರ ನಿಜಕ್ಕೂ ಸರಿಯಾಗಿರುತ್ತದೆ ಆದ್ದರಿಂದ ಆ ಪ್ರಯೋಗವನ್ನು ವಿನ್ಯಾಸಗೊಳಿಸುವ ಒಂದು ಮಾರ್ಗವೆಂದರೆ ಇಲ್ಲಿ ನಾವು ಪ್ರೋಟೀನ್ ಹೊಂದಿದ್ದೇವೆ ಮತ್ತು ನೀವು ಬದಲಾಯಿಸುವದು ಎಳೆಯುವ ವೇಗ ಅಥವಾ ತುದಿಯ ವೇಗ ಆದ್ದರಿಂದ ನೀವು ತುದಿಯ ವೇಗವನ್ನು ಬದಲಾಯಿಸಿದರೆ ನೀವು ಅನುಕರಿಸಬಹುದು ತುದಿಯ ವೇಗವು ಹೆಚ್ಚಿನ ಎಳೆಯುವ ವೇಗಕ್ಕೆ ಸಮಾನವಾಗಿರುತ್ತದೆ ಇದನ್ನು ಗಮನಿಸುವುದರಿಂದ ತಿಳಿಯುವುದೇನೆಂದರೆ ಇದು ಬಲ ಮತ್ತು ಇದು ಆವರ್ತನ ಎಂದು ನಿರ್ದಿಷ್ಟ ಡೊಮೇನ್ ಗಾಗಿ ಇದು ಒಂದು ನಿರ್ದಿಷ್ಟ ತುದಿ ವೇಗ ವಿ ಎಂದು ನಾವು ಹೇಳೋಣ ಅನೇಕ ಪ್ರೋಟೀನ್ ಗಳು ಮತ್ತು ಅನೇಕ ಡೊಮೇನ್ ಗಳಲ್ಲಿ ಗಮನಿಸಿರುವುದೇನೆಂದರೆ ನೀವು ಪ್ರೋಟೀನ್ ನ್ನು ಟಿಪ್ ಸ್ಪೀಡ್ ವಿ ಪ್ರೈಮ್ ನಲ್ಲಿ ಎಳೆದರೆ ಅದು ವಿ ಗಿಂತ ಕಡಿಮೆಯಿರುತ್ತದೆ ನಂತರ ಎಫ್ ಪ್ರೈಮ್ ಕೂಡ ಎಫ್ ಗಿಂತ ಕಡಿಮೆಯಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಪ್ರೋಟೀನ್ ಅನ್ನು ನಿಧಾನವಾಗಿ ಎಳೆದರೆ ಅದೇ ಪ್ರೋಟೀನ್ ತೆರೆದುಕೊಳ್ಳಲು ಕಡಿಮೆ ಪ್ರಮಾಣದ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಇದು ತುಂಬಾ ಆಸಕ್ತಿದಾಯಕ ಸಂಗತಿಯಾಗಿದೆ ಆದರೆ ಅದೇ ಪ್ರಮಾಣದ ಬಲವನ್ನು ಪ್ರಯೋಗಿಸಿದರೂ ಸಹ ಪ್ರೋಟೀನ್ ಅನ್ನು ಎಳೆಯುವ ವೇಗವೂ ಸಹ ಮುಖ್ಯವಾಗಿರುತ್ತದೆ ಎಂದು ಅದು ಹೇಳುತ್ತದೆ ಅದರೊಂದಿಗೆ ನಾನು ಇಂದು ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮುಂದಿನ ತರಗತಿಯಲ್ಲಿ ನಾನು ಇಲ್ಲಿಂದ ಮುಂದುವರಿಯುತ್ತೇನೆ ಪ್ರೋಟೀನ್ ತೆರೆದುಕೊಳ್ಳುವ ಬಗ್ಗೆ ಇನ್ನೂ ಒಂದು ಅಂಶದ ಬಗ್ಗೆ ಸ್ವಲ್ಪ ಹೆಚ್ಚು ಚರ್ಚಿಸುತ್ತೇನೆ ಮತ್ತು ನಂತರ ನಾವು ಫೋಕಲ್ ಅಂಟಿಕೊಳ್ಳುವಿಕೆಯ ಬಗ್ಗೆ ಅಧ್ಯಯನ ಮಾಡೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು